ಗೋಳಾಕಾರದ ಸಮ್ಮಿತೀಯ ಸಾಮರ್ಥ್ಯಗಳಿಗಾಗಿ ತರಂಗ ಕ್ರಿಯೆಯ ರೇಡಿಯಲ್ ಘಟಕಕ್ಕೆ ಸಂಖ್ಯಾತ್ಮಕ ಪರಿಹಾರ ಕಳೆದ ವಾರದಲ್ಲಿ ನಾನು ಶ್ರೋಡಿಂಗರ್Schrödinger ಸಮೀಕರಣವನ್ನು ಗೋಳಾಕಾರದ ಸಮ್ಮಿತೀಯ ವ್ಯವಸ್ಥೆಗಳಿಗೆ ಪರಿಚಯಿಸಿದ್ದೆ ಮತ್ತು ಕೋನೀಯ ಆವೇಗದ ಗುಣಲಕ್ಷಣಗಳನ್ನು ಮತ್ತು ಹೈಡ್ರೋಜನ್ ಪರಮಾಣು ಮತ್ತು ಸಂಬಂಧಿತ ಕಕ್ಷೆಯನ್ನು ಚರ್ಚಿಸಿದ್ದೇನೆ ಈ ಉಪನ್ಯಾಸದಲ್ಲಿ ನಾನು ಗೋಳಾಕಾರದ ಸಮ್ಮಿತೀಯ ವ್ಯವಸ್ಥೆಗಳಿಗೆ ತರಂಗ ಕ್ರಿಯೆಯ ರೇಡಿಯಲ್ ಘಟಕವನ್ನು ಪರಿಹರಿಸುವ ಕಲ್ಪನೆಯನ್ನು ನಿಮಗೆ ಪರಿಚಯಿಸಲು ಬಯಸುತ್ತೇನೆ ಏಕೆಂದರೆ ಎಲ್ಲಾ ಸಂಭಾವ್ಯತೆಗಳು ಹೈಡ್ರೋಜನ್ ಪರಮಾಣುವಿನಂತೆಯೇ ವಿಶ್ಲೇಷಣಾತ್ಮಕ ಪರಿಹಾರಗಳು ಸಾಧ್ಯವಿರುವುದಿಲ್ಲ ಆದ್ದರಿಂದ ಈ ಉಪನ್ಯಾಸವು ಅದನ್ನು ರೇಡಿಯಲ್ ಘಟಕಕ್ಕಾಗಿ ಶ್ರೋಡಿಂಗರ್Schrödinger ಸಮೀಕರಣದ ಸಂಖ್ಯಾತ್ಮಕ ಪರಿಹಾರಕ್ಕೆ ಕಬಳಿಸಲಿದೆ ಆದ್ದರಿಂದ 3 ಆಯಾಮದ ಸಂಭಾವ್ಯತೆಗಳಿಗಾಗಿ ಶ್ರೋಡಿಂಗರ್ Schrödinger ಸಮೀಕರಣವು ಈ V ಯಂತೆಯೇ ಕೇವಲ r ಗೋಳಾಕಾರದ ಸಮ್ಮಿತೀಯ ಸಾಮರ್ಥ್ಯಕ್ಕಾಗಿ ಯಾವುದೇ ವೆಕ್ಟರ್ ಇಲ್ಲ ಮತ್ತು ಇದು ನಿಮಗೆ E ಅನ್ನು ನೀಡುತ್ತದೆ ಎಂದು ನೀವು ನೆನಪಿಸಿಕೊಳ್ಳುತ್ತೀರಿ ಆದ್ದರಿಂದ ಈ ಸಮೀಕರಣದಲ್ಲಿ V ಗೋಲಾಕಾರದಲ್ಲಿ ಸಮ್ಮಿತೀಯವಾಗಿದೆ ಮತ್ತು ಇದು ನಾವು ಹಿಂದಿನ ಉಪನ್ಯಾಸಗಳಲ್ಲಿ ಮಾತನಾಡಿದ್ದ ವಿಷಯವಾಗಿದೆ ಮತ್ತು ಆದ್ದರಿಂದ ವೇಕ್ಟರ್ ಫಂಕ್ಷನ್ r ವೆಕ್ಟರ್ ನ ಕಾರ್ಯವಾಗಿ ವೇರಿಯಬಲ್ಗಳನ್ನು RrYlmθϕ ಎಂದು ಬೇರ್ಪಡಿಸುವ ಮೂಲಕ ಕೊಳೆಯಬಹುದು Ylms ಐಗೆನ್ ಫಂಕ್ಷನ್ ಆಗಿದೆ Ylmθϕ ll12 ಐಗೆನ್ ವ್ಯಾಲ್ಯು ll12 ಆಗಿದೆ ಮತ್ತು m Ylmθϕ ಎಂದು ಹೊರಬರುವ ಕೋನೀಯ ಆವೇಗದ z ಘಟಕದಾಗಿದೆ ನಾವು ಕಳೆದ ವಾರ ಉಪನ್ಯಾಸಗಳಲ್ಲಿ ಈ ಎಲ್ಲದರ ಬಗ್ಗೆ ಚರ್ಚಿಸಿದ್ದೇವೆ ಇಲ್ಲಿ ನಾವು ಏನನ್ನು ಕೇಂದ್ರೀಕರಿಸಲು ಬಯಸುತ್ತೇವೆ ಎಂಬುದು ಸಂಖ್ಯಾತ್ಮಕವಾಗಿ r ನ ಪರಿಹಾರವನ್ನು ಪಡೆಯುವುದರ ಮೇಲೆ ಗಮನವಿದೆ ಆದ್ದರಿಂದ ಚರ್ಚೆಯಿಂದ ನೀವು ನೋಡುವಂತೆ ಇಲ್ಲಿಯವರೆಗೆ Ylmθϕ ಎಲ್ಲಾ V ಗಳಿಗೆ ಒಂದೇ ಆಗಿರುತ್ತದೆ ಮತ್ತು ಆದ್ದರಿಂದ R ಮಾತ್ರ V ರೂಪವನ್ನು ಅವಲಂಬಿಸಿರುತ್ತದೆ ಮತ್ತು ಕಳೆದ ವಾರ ನಾವು R ಗಾಗಿ ಹೈಡ್ರೋಜನ್ ಪರಮಾಣು ಸಂಭಾವ್ಯತೆಗಾಗಿ ಬಹಳ ಸೀಮಿತ ಸಂದರ್ಭಗಳಲ್ಲಿ ಪರಿಹರಿಸಿದ್ದೇವೆ ಈಗ ನಾವು ಈಗ ಮಾಡಲು ಬಯಸುವುದು ಸಾಮಾನ್ಯ V ಗಾಗಿ ಇದನ್ನು ಪರಿಹರಿಸುವುದು ನಾವು R ಅನ್ನು ಫಂಕ್ಷನ್ urr ಎಂದು ಬರೆದ ಪರಿಹಾರವನ್ನು ಸುಲಭಗೊಳಿಸಲು ಆಗಿದೆ ಆದ್ದರಿಂದ u ನ ಎರಡನೆಯ ಉತ್ಪನ್ನ ಮಾತ್ರ ಸಮೀಕರಣದಲ್ಲಿ ಕಾಣಿಸಿಕೊಳ್ಳುತ್ತದೆ ಮತ್ತು ಯಾವ ಸಮೀಕರಣವು 22mulll122mr2ulrVulrEulr ಎಂದು ಹೊರಹೊಮ್ಮಿದೆ ಎಂಬುದನ್ನು ನಾನು ಬೇಗನೆ ಬರೆಯುತ್ತೇನೆ ಇದು ನಾವು ಪರಿಹರಿಸಲು ಬಯಸುವ ಶ್ರೋಡಿಂಗರ್Schrödinger ಸಮೀಕರಣವಾಗಿದೆ ತದನಂತರ ತರಂಗ ಕಾರ್ಯ ψ ಅನ್ನು ulr ಎಂದು ನೀಡಲಾಗಿದೆ ಇಲ್ಲಿ n n ಅನ್ನು ಕೂಡ ಸೇರಿಸಲಿ ಹಾಗಾಗಿ ನಾನು ಇದನ್ನು unlrrYlmθϕ ಎಂದು ಬರೆಯಲಿದ್ದೇನೆ ಆದ್ದರಿಂದ ಈ ಸಂದರ್ಭದಲ್ಲಿ ನಿಮ್ಮ ಮೇಲೆ ಕೇಂದ್ರೀಕರಿಸುತ್ತದೆ ಮತ್ತು ನಾವು ಕೆಲವು ಸಾಮಾನ್ಯ ಗುಣಗಳನ್ನು ಪಡೆದುಕೊಂಡಿದ್ದೇವೆ ಮತ್ತು ಅದು ulrrl1 ತೋರುತ್ತದೆ ಮತ್ತು r ಅನಂತಕ್ಕೆ ಹೋಗುವಾಗ ಸಾಯುವ ಸಾಮರ್ಥ್ಯಗಳಿಗೆ ಆದ್ದರಿಂದ V 0 ಗೆ ಹೋಗುವ r ಅನಂತಕ್ಕೆ ಹೋಗುತ್ತದೆ V e 2mE2r ಆಗಿ ಹೋಗುತ್ತದೆ ಇದು ನಾವು ಪಡೆದದ್ದು ಆದ್ದರಿಂದ ನಾವು ಈಗ ಮಾಡಲು ಬಯಸುವುದು ಇದನ್ನು ಸಂಖ್ಯಾತ್ಮಕವಾಗಿ ಪರಿಹರಿಸುವುದು ಒಂದು ಆಯಾಮದ ಪ್ರಕರಣಗಳನ್ನು ನೆನಪಿಸಿಕೊಳ್ಳಿ x ದಿಕ್ಕಿನಲ್ಲಿ ಸಾಮಾನ್ಯ ಸಾಮರ್ಥ್ಯಕ್ಕಾಗಿ ನಾವು ಅಲ್ಲಿ ಏನು ಮಾಡಿದ್ದೇವೆ ನಾವು ಒಂದು ದೊಡ್ಡ ಪೆಟ್ಟಿಗೆಯ ಗಾತ್ರದ ಪೆಟ್ಟಿಗೆಯನ್ನು ತೆಗೆದುಕೊಂಡಿದ್ದೇವೆ ಆದ್ದರಿಂದ ಗಡಿಗಳು ನಿಜವಾಗಿಯೂ ಬಹಳ ದೂರದಲ್ಲಿವೆ ಮತ್ತು ತರಂಗ ಕಾರ್ಯವನ್ನು ψಅನ್ನು ಗಡಿಗಳಲ್ಲಿ 0 ಎಂದು ತೆಗೆದುಕೊಂಡರು ಮತ್ತು ನಂತರ ಎರಡೂ ಕಡೆಯಿಂದ ಪರಿಹಾರವನ್ನು ನಿಭಾಯಿಸಿದರು ತದನಂತರ ಮಧ್ಯದಲ್ಲಿ ಬೌಂಡರಿ ಸ್ಥಿತಿಯನ್ನು ಹೊಂದಿಸಿ ಆ ಸಂದರ್ಭದಲ್ಲಿ ನಾವು ಏನು ಮಾಡಿದೆವು ನಾವು ತೆಗೆದುಕೊಳ್ಳೋಣ ಎಡಭಾಗದಿಂದ ಬರುವ ಪರಿಹಾರವನ್ನು ಎಡ x ಎಂದು ಕರೆಯೋಣ ಮತ್ತು ನಾವು ಅದನ್ನು ಸರಿಯಾಗಿ ಲೆಕ್ಕ ಹಾಕುತ್ತೇವೆ x ಮತ್ತು ಒಂದು ಹಂತದಲ್ಲಿ ಕೆಲವು ಕ್ಷಣದಲ್ಲಿ ನಾವು l l ಎಂದು ಹೇಳಿದೆವು l rr ನಾವು ಪರಿಹಾರವನ್ನು ಹೀಗೆ ನಿರ್ಮಿಸುತ್ತೇವೆ ಗೋಳಾಕಾರದ ಸಾಮರ್ಥ್ಯಗಳಿಗಾಗಿ ನಾವು ನಿಖರವಾಗಿ ಅದೇ ಕೆಲಸವನ್ನು ಮಾಡಲಿದ್ದೇವೆ ಆದ್ದರಿಂದ ಗೋಳಾಕಾರದ ಸಾಮರ್ಥ್ಯಗಳಿಗಾಗಿ ನಾವು ನಿಖರವಾಗಿ ಅದೇ ಕೆಲಸವನ್ನು ಮಾಡುತ್ತೇವೆ ಆದ್ದರಿಂದ ಹಂತ ಹಂತವಾಗಿ ಅವರ ಸಂಖ್ಯಾ ಪರಿಹಾರ ವಿಧಾನಗಳ ಮೂಲಕ ನಾನು ನಿಮ್ಮನ್ನು ಕರೆದೊಯ್ಯುತ್ತೇನೆ ಆದ್ದರಿಂದ 1ನೇ ಹಂತ ನಾನು 22mull122mr2uVruEu ಸಮೀಕರಣವನ್ನು ಪರಿಹರಿಸುತ್ತಿದ್ದೇನೆ ಆದುದರಿಂದ ಮೊದಲನೇ ಹಂತ ಎಂದರೆ ದೂರ ಮತ್ತು ಶಕ್ತಿಗಳನ್ನು ಮರುವಿನ್ಯಾಸ ಮಾಡುವುದು ಮತ್ತು ಆದ್ದರಿಂದ r ಅನ್ನು 12345 ಈ ಹಂತದಲ್ಲಿ ಅಳೆಯುತ್ತೇನೆ ಶಕ್ತಿ ಮಾಡುತ್ತದೆ ನಾನು ಇದನ್ನು ಒಂದು ಉದಾಹರಣೆಯ ಮೂಲಕ ವಿವರಿಸುತ್ತೇನೆ ಆದ್ದರಿಂದ ನಾವು ಹೈಡ್ರೋಜನ್ ಪರಮಾಣುವಿನ ಉದಾಹರಣೆಯನ್ನು ತೆಗೆದುಕೊಳ್ಳೋಣ ಅಥವಾ ಹೈಡ್ರೋಜನ್ ಅನ್ನು ಪರಮಾಣುಗಳು ಅಥವಾ ಅಯಾನುಗಳಂತೆ ಬರೆಯೋಣ ಅಂದರೆ V ರೂಪ Ze24π01r ಆಗಿರುತ್ತದೆ ಆದ್ದರಿಂದ ನಿಮಗಾಗಿ ನನ್ನ ಸಮೀಕರಣವು 22md2udr2 ll122mr2u Ze24π01ruEuನಂತೆ ಕಾಣಲಿದೆ ಈಗ ನಿಸ್ಸಂಶಯವಾಗಿ ನಿರ್ಬಂಧಿತ ಸ್ಟೇಟ್ ಗಳು ಋಣಾತ್ಮಕವಾಗಿರುತ್ತವೆ E 0 ಕ್ಕಿಂತ ಕಡಿಮೆ ಇದೆ ಹಾಗಾಗಿ ನಾನು ಸಮೀಕರಣವನ್ನು ಪುನಃ ಬರೆಯಲಿದ್ದೇನೆ 22md2udr2 ll122mur2 Ze24π01ru |E|u ಈಗ ನಾನು ಮಾಡಲು ಬಯಸುವ ಮೊದಲನೇ ವಿಷಯವೆಂದರ ದೂರವನ್ನು ಮರುಮೌಲ್ಯಮಾಪನ ಮಾಡುವುದು ಈಗ ಇಲ್ಲಿ ನಾನು ಪ್ಯಾರಾಮೀಟರ್parameter ಗಳನ್ನು ಹೊಂದಿದ್ದೇನೆ ಅವರ ಪರಿಭಾಷೆಯಲ್ಲಿ ನಾನು ದೂರವನ್ನು ಬರೆಯಬೇಕು ಹಾಗಾಗಿ ನನ್ನ ಬಳಿ ಎಲೆಕ್ಟ್ರಾನ್ ದ್ರವ್ಯರಾಶಿ ಇದೆ ನನ್ನ ಬಳಿ ಟ್ರಾನ್ಸ್ ಕಾನ್ಸ್ಟೆಂಟ್ ಇದೆ ಮತ್ತು ನನ್ನ ಬಳಿ Ze24π0 ಇದೆ ಇವು ಸಮಸ್ಯೆಯನ್ನು ನಿರ್ಧರಿಸುವ 3 ಬಾಹ್ಯ ನಿಯತಾಂಕಗಳಾಗಿವೆ ಈಗ ಇಲ್ಲದಿದ್ದರೆ ನಾನು 10 30 ಕಿಲೋಗ್ರಾಂ ಗಳಷ್ಟು ಕ್ರಮಾನುಗತ m ನ ಕ್ರಮವನ್ನು ನೀವು ಮರುಹೊಂದಿಸದಿದ್ದರೆ h ಎನ್ನುವುದು10 34 k g ಮೀಟರ್ ಚದರ ಎರಡನೇ ವಿಲೋಮ ಕ್ರಮದ h ಪ್ರಕ್ರಿಯೆಗಳ ಕ್ರಮವಾಗಿದೆ ಮತ್ತು ಈ ಪ್ರಮಾಣವು 10 38 ಬಾರಿ 9 ಬಾರಿ 109 ರ ಕ್ರಮವಾಗಿದೆ ಆದ್ದರಿಂದ ಅದು10 28 ರ ಕ್ರಮವಾಗಿದೆ ಇವುಗಳು ಈ ಕ್ರಮದಲ್ಲಿರಲು ನಾನು ನಿಜವಾಗಿಯೂ ತೆಗೆದುಕೊಳ್ಳಲು ಸಾಧ್ಯವಿಲ್ಲದ ಸಣ್ಣ ಪ್ರಮಾಣಗಳು ಹಾಗಾಗಿ ನಾನು ಮರು ಬರೆಯುವ ವಿಧಾನವೆಂದರೆ ನಾನು r ಬರೆಯಲು ಹೊರಟಿರುವುದು ಕೆಲವು ಸ್ಕೇಲಿಂಗ್ ಫ್ಯಾಕ್ಟರ್ ಗೆ ಸಮಾನವಾಗಿರುತ್ತದೆ x ಮತ್ತು ಸ್ಕೇಲಿಂಗ್ ಫ್ಯಾಕ್ಟರ್mZe24π0 ಗೆ ಅನುಗುಣವಾಗಿರಬೇಕು ಮತ್ತು ಆಯಾಮದ ಮೂಲಕ ನಿರ್ಧರಿಸಿ ನೀವು ಮಾಡುವ ವಿಶ್ಲೇಷಣೆ ಮತ್ತು ನೀವು ಪಡೆಯುವುದೇನೆಂದರೆ ಅದು4π02Ze2m ಗೆ ಸಮನಾಗಿರುತ್ತದೆ ಇದು ಬೋರ್ ತ್ರಿಜ್ಯದ ಕ್ರಮ ಅಥವಾ10 10 ಮೀಟರ್ ಹಾಗಾಗಿ ಈಗ ನಾನು ಈ ವಿಷಯದಲ್ಲಿ a ಅನ್ನು ಬರೆಯಲಿದ್ದೇನೆ ಹಾಗಾಗಿ ನನ್ನ ಬಳಿ 22md2udr2 ll122mr2u Ze24π01ru |E|uಇದೆ ನಾವು r a x ಬರೆಯೋಣ ಆದ್ದರಿಂದ ಇದು 22m1a2d2uxdr2 ll122ma2x2u Ze24π0a1xಆಗುತ್ತದೆ ಈಗ a ನ ಮೌಲ್ಯವನ್ನು ಬದಲಿಸಿ ಆದ್ದರಿಂದ ನೀವು 22mZ2e44π02m24ull122mZ2e44π02m24ux2 Ze24π0Ze2m4π021xu |E|u ಪಡೆಯುತ್ತೀರಿ ನೀವು ಇದನ್ನೆಲ್ಲ ಸರಳಗೊಳಿಸುತ್ತೀರಿ ಮತ್ತು ನೀವು Z2e424π02m2ull12Z2e44π02m2ux2 Z2e4m4π0221xu |E|u ಪಡೆಯುತ್ತೀರಿ ನೈಸರ್ಗಿಕವಾಗಿ ನಾನು ಕೆಂಪು ಬಣ್ಣದಿಂದ ಸುತ್ತುವರೆದಿರುವ ಈ ಪ್ರಮಾಣವು ಶಕ್ತಿಯ ಘಟಕವಾಗಿದ್ದು ಅದನ್ನು ನೀವು ಸುಲಭವಾಗಿ ಪರಿಶೀಲಿಸಬಹುದು ಎಂಬುದನ್ನು ಗಮನಿಸಿ ಏಕೆಂದರೆ ಇದು Z2e24π0 ಅನ್ನು ಹೊರತುಪಡಿಸಿ ಬೇರೇನೂ ಅಲ್ಲ ಇದು 2 ಚಾರ್ಜ್ ದೂರದಲ್ಲಿ ಇದ್ದರೆ ಅದು ಸ್ಥಾಯೀವಿದ್ಯುತ್ತಿನ ಶಕ್ತಿ a ಆದ್ದರಿಂದ ಇದು ಶಕ್ತಿಯ ನೈಸರ್ಗಿಕ ಘಟಕವಾಗಿದೆ ನೀವು ಅದನ್ನು ಇನ್ನೊಂದು ಬದಿಗೆ ತೆಗೆದುಕೊಂಡು ಹೋಗುತ್ತೀರಿ ಅದು 12ull12x2u ux |E|Z2e4m4π022u ಆದ್ದರಿಂದ ನೀವು ಅಂತಿಮವಾಗಿ ಪಡೆಯುವ ಸಮೀಕರಣವು 12d2udr2 ll122x2u ux |E|u ತೋರುತ್ತಿದೆ E ಅಂದರೆ EZ2e44π022 ಈಗ ನೀವು ನೋಡಿ ಈ ಸಮೀಕರಣವು ತುಂಬಾ ಸರಳವಾಗಿ ಕಾಣುತ್ತದೆ ಈ ಎಲ್ಲಾ ಸ್ಥಿರಾಂಕಗಳನ್ನು ದೂರ ಮತ್ತು ಶಕ್ತಿಯ ಘಟಕಗಳಿಗೆ ತೆಗೆದುಕೊಳ್ಳಲಾಗಿದೆ ಸಮೀಕರಣವನ್ನು ಸೂಕ್ತವಾಗಿ ಮರುಹೊಂದಿಸಿದ ನಂತರ 2ನೇ ಹಂತದಲ್ಲಿ ಹೈಡ್ರೋಜನ್ ಪರಮಾಣು ಸಮೀಕರಣವನ್ನು ಮರುಸಂಗ್ರಹಿಸುವ ಉದಾಹರಣೆಯನ್ನು ನಾನು ನಿಮಗೆ ನೀಡಿದ್ದೇನೆ ನೀವು ಕೆಲವು ವಿಭಿನ್ನ ಸಮೀಕರಣಗಳಾಗಿರಬಹುದು ಅಲ್ಲಿ ನೀವು ಸ್ವಲ್ಪ ವಿಭಿನ್ನವಾಗಿ ಮರುಬಳಕೆ ಮಾಡಬೇಕಾಗುತ್ತದೆ ಆದ್ದರಿಂದ ನೀವು ಮಾಡುವ ಯಾವುದೇ ಮರುಹಂಚಿಕೆಯನ್ನು ಸೂಕ್ತವಾಗಿ ಈಗ r 0 ಅನ್ನು ಕೆಲವು r ಗೆ ಸಮನಾಗಿರುತ್ತದೆ ಅಲ್ಲಿ R ಸಾಕಷ್ಟು ದೊಡ್ಡದಾಗಿದೆ ಈ ಮಧ್ಯಂತರವನ್ನು ಕೆಲವು r ಸಣ್ಣ ಮಧ್ಯಂತರಗಳಾಗಿ ವಿಭಜಿಸಿ ಆದ್ದರಿಂದ ನಾವು ಮಾಡುತ್ತಿರುವುದು ಇಲ್ಲಿ ನನ್ನ r 0 ಮತ್ತು ತರಂಗ ಕಾರ್ಯವು ಕಣ್ಮರೆಯಾಗಬೇಕಾದರೆ ನಾನು ದೊಡ್ಡ ದೂರವನ್ನು ತೆಗೆದುಕೊಳ್ಳುತ್ತಿದ್ದೇನೆ ಏಕೆಂದರೆ ಈ ದೂರಗಳು r ಮತ್ತು ಸಮೀಕರಣವನ್ನು ಸಂಯೋಜಿಸಲು ಈ ಎಲ್ಲವನ್ನು ಸಣ್ಣr ಮಧ್ಯಂತರಗಳ ಜಾಲರಿ ಎಂದು ವಿಭಜಿಸುತ್ತಿದ್ದೇನೆ ಆದ್ದರಿಂದ ಈ ಪ್ರತಿಯೊಂದು ಮಧ್ಯಂತರವು r R ಮತ್ತು ಒಂದು ಆಯಾಮದ ವ್ಯವಸ್ಥೆಗಳ ಸಮೀಕರಣದಂತೆಯೇ ನಾನು ಏನು ಮಾಡುತ್ತೇನೆ ಒಂದು ಆಯಾಮದ ವ್ಯವಸ್ಥೆಯಂತಹ ಮೂಲಭೂತವಾಗಿ ನಾನು r 0 ರಿಂದ ಸಂಯೋಜಿಸಲು ಆರಂಭಿಸುತ್ತೇನೆ ಹಾಗಾದರೆ ಈಗ ನಾನು 3 ನೇ ಹಂತವನ್ನು ಏನು ಮಾಡಬೇಕು u 0 ಆಗಿರಬೇಕು r R ಮತ್ತು ಅದಕ್ಕಾಗಿಯೇ ತರಂಗ ಕಾರ್ಯವು ಮೂಲಭೂತವಾಗಿ ಕಣ್ಮರೆಯಾಗುವಲ್ಲಿ R ತುಂಬಾ ದೊಡ್ಡದಾಗಿರುವುದು ಮುಖ್ಯವಾಗಿದೆ ಮತ್ತುurR ಅನ್ನು ಕೆಲವು ಸೀಮಿತ ಸಂಖ್ಯೆಯಾಗಿ ತೆಗೆದುಕೊಳ್ಳಿ ಮತ್ತು ಸಮೀಕರಣವನ್ನು ಒಳಮುಖವಾಗಿ ಸಂಯೋಜಿಸಲು ಪ್ರಾರಂಭಿಸಿ ಒಂದು ಆಯಾಮದ ಸಾಮರ್ಥ್ಯದ ಸಂದರ್ಭದಲ್ಲಿ ಸಮೀಕರಣವನ್ನು ಹೇಗೆ ಸಂಯೋಜಿಸುವುದು ಎಂದು ನಾನು ನಿಮಗೆ ಹೇಳಿದ್ದೇನೆ ಆದ್ದರಿಂದ ನೀವು ಹಿಂತಿರುಗಿ ಮತ್ತು ಅದನ್ನು ಹೇಗೆ ಮಾಡಲಾಗುತ್ತದೆ ಎಂದು ನೋಡಬೇಕಾಗಬಹುದು ಆದ್ದರಿಂದ ಮೂಲಭೂತವಾಗಿ ನೀವು ಮಾಡುತ್ತಿರುವುದು u ಅನ್ನು ತೆಗೆದುಕೊಂಡು ui1uirui ಅನ್ನು ತೆಗೆದುಕೊಳ್ಳುವುದು ನೀವು ಮತ್ತೆ rui ಮೂಲಕ ನವೀಕರಿಸುತ್ತೀರಿ ಮತ್ತು ನೀವು ಈಗ ಇದನ್ನು ನವೀಕರಿಸುತ್ತೀರಿ i 1 ui1 ನೀವು ಶ್ರೋಡಿಂಗರ್Schrödinger ಸಮೀಕರಣದ ಮೂಲಕ ಅಪ್ಡೇಟ್ ಮಾಡುತ್ತೀರಿ ಏಕೆಂದರೆ ಇದು ಆ ಸಮಯದಲ್ಲಿ ನಿಮ್ಮ ಮೌಲ್ಯವನ್ನು ಅವಲಂಬಿಸಿರುತ್ತದೆ ಆದ್ದರಿಂದ ನೀವು ಒಳಮುಖವಾಗಿ ಸಂಯೋಜಿಸಲು ಪ್ರಾರಂಭಿಸುತ್ತೀರಿ ಮತ್ತು ನೀವು u ಅನ್ನು 0 r 0 ಎಂದು ತೆಗೆದುಕೊಳ್ಳುತ್ತೀರಿ ಏಕೆಂದರೆ u r 0 ಅನ್ನು rl1 ಎಂದು ನೆನಪಿಸಿಕೊಳ್ಳಿ ಆದ್ದರಿಂದ l 0 ಗೆ ಇದು 0 ಮತ್ತು ನೀವು ಸಂಯೋಜಿಸಲು ಪ್ರಾರಂಭಿಸುತ್ತೀರಿ ಆದ್ದರಿಂದ ಮತ್ತೊಮ್ಮೆ ನೀವು ui1uirui ಮಾಡಿ ಈಗ ಇಲ್ಲಿ ನಿಮಗೆ ನಡವಳಿಕೆ ತಿಳಿದಿರುವುದರಿಂದ ನೀವು ಅಲ್ಲಿಂದ ಸ್ವಲ್ಪ ಸಹಾಯ ತೆಗೆದುಕೊಳ್ಳಬಹುದು u r 0 rl1 ಆಗಿ ಹೋಗುತ್ತದೆ ಆದ್ದರಿಂದ ನೀವುul1rl ಅನ್ನು ಸಹ ಬರೆಯಬಹುದು ಮತ್ತು ನೀವು ಮೊದಲ ಮತ್ತು ಎರಡನೆಯ ಹಂತದಿಂದ ನಿಮ್ಮ ಪರಿಹಾರವನ್ನು ನಿರ್ಮಿಸಲು ಪ್ರಾರಂಭಿಸುತ್ತೀರಿ ತದನಂತರ ಹಂತ 4 ಕೆಲವು ಮಧ್ಯಂತರ ಹಂತದಲ್ಲಿ r 0r0Rಆಗಿರುತ್ತದೆ ur→ur→ |rr0uur← |rr0 ಆದ್ದರಿಂದ ಅವರು r ಗೆ ಸಮನಾದr0 2 ವಿಭಿನ್ನ ಪರಿಹಾರಗಳನ್ನು ಸೂಚಿಸಬೇಕು 2 ಲಾಗರಿಥಮಿಕ್ ಉತ್ಪನ್ನಗಳು ಹೊಂದಿಕೆಯಾದಾಗ ಮತ್ತು ನಾನು ಅದನ್ನು ಕೆಲವು ಪೂರ್ವನಿರ್ಧರಿತ ನಿಖರತೆಯೊಳಗೆ ಹೇಳಬೇಕು ನಾವು ಯಾವತ್ತೂ ಸರಿಯಾಗಿ ಹೊಂದಾಣಿಕೆ ಮಾಡಿಕೊಳ್ಳುವುದಿಲ್ಲ ನೀವು103 10 4 10 3 ರೊಳಗೆ ಹೇಳಬಹುದು ಅಥವಾ ನಿರ್ದಿಷ್ಟ E ಆದ್ದರಿಂದ ನಿಮ್ಮ ಐಗನ್ ಶಕ್ತಿಯನ್ನು ನೀವು ಕಂಡುಕೊಂಡಿದ್ದೀರಿ ನಂತರ ನೀವು ಮರುಬಳಕೆ ಮಾಡುತ್ತೀರಿ ಮತ್ತು ತರಂಗ ಕಾರ್ಯವನ್ನು ಸಾಮಾನ್ಯಗೊಳಿಸುತ್ತೀರಿ ಈಗ ಇದನ್ನು ಮಾಡಲು ನಾನು ನಿಮಗೆ ಹಂತಗಳನ್ನು ನೀಡಿದ್ದೇನೆ ಅದನ್ನು ನೀವೇ ಅಭ್ಯಾಸ ಮಾಡಬೇಕು ನಾನು ಇದಕ್ಕಿಂತ ಹೆಚ್ಚಿನದನ್ನು ಮಾಡಲು ಸಾಧ್ಯವಿಲ್ಲ ಮತ್ತು ಅದನ್ನು ಕಲಿಯಲು ಉತ್ತಮ ಮಾರ್ಗವೆಂದರೆ ಅದನ್ನು ನೀವೇ ಅಭ್ಯಾಸ ಮಾಡುವುದು ಲಭ್ಯವಿರುವ ಸಾಫ್ಟ್ವೇರ್ ಗಳಿಂದ ನಿಮಗೆ ತಿಳಿದಿರುವ ಯಾವುದೇ ಭಾಷೆಯನ್ನು ತೆಗೆದುಕೊಳ್ಳಿ ಆದರೆ ಈ ಜಾಲರಿಯನ್ನು ನೀವೇ ಮಾಡಲು ಪ್ರಯತ್ನಿಸಿ ಸಂಯೋಜಿಸುವ ಸಾಫ್ಟ್ವೇರ್ ಅನ್ನು ನೀವೇ ಬರೆಯಲು ಪ್ರಯತ್ನಿಸಿ ಮತ್ತು ಅದನ್ನು ಪರಿಹರಿಸಿ ಮತ್ತು ನಂತರ ಈ ಹಂತ 5 ರ ನಂತರ ನಿಸ್ಸಂಶಯವಾಗಿ ಹೌದು ನಂತರ ಹಂತ 5 ನಿಮ್ಮನ್ನು r 0 ಮೂಲಕ ನಿರಂತರವಾಗಿಸುತ್ತದೆ ಅಂದರೆ ನೀವು ಅವುಗಳನ್ನು ಮತ್ತೆ ಹೊಂದಿಸಿ ಮತ್ತು ಸಾಮಾನ್ಯೀಕರಿಸುತ್ತೀರಿ ಮತ್ತು ಅದು ನಿಮಗೆ ಸಮಸ್ಯೆಯ ಪರಿಹಾರವನ್ನು ನೀಡುತ್ತದೆ ನೀವು E ಮೇಲೆ ಸ್ಕ್ಯಾನ್ ಮಾಡುವುದರಿಂದ ಬಹುಮಟ್ಟಿಗೆ ಋಣಾತ್ಮಕ ಶಕ್ತಿಯಿಂದ ಪ್ರಾರಂಭಿಸಿ ಮತ್ತು ನೀವು ಸ್ಕ್ಯಾನ್ ಮಾಡಲು ಪ್ರಾರಂಭಿಸುತ್ತೀರಿ ಮತ್ತು ನೀವು ವಿಭಿನ್ನ ಶಕ್ತಿಗಳಿಗೆ ಪರಿಹಾರಗಳನ್ನು ಕಂಡುಕೊಳ್ಳುವಿರಿ ಅನೇಕ ಅನೇಕ ಐಗನ್ ಶಕ್ತಿಗಳು ಹಲವು ಐಗನ್ ಕಾರ್ಯಗಳು ಮತ್ತು ನಂತರ ನೀವು ಪಡೆಯುತ್ತಿರುವ ಶಕ್ತಿಯ ಐಗನ್ ಮೌಲ್ಯಗಳಿಗೆ ಅನುಗುಣವಾಗಿ ನೀವು ಅವುಗಳನ್ನು ಆದೇಶಿಸುತ್ತೀರಿ ಆದ್ದರಿಂದ ನೀವು ಅಭ್ಯಾಸ ಮಾಡಲು ಮತ್ತು ಇದನ್ನು ಮೀರಿ ಕಲಿಯಲು ಇದು ಶ್ರೋಡಿಂಗರ್Schrödinger ಸಮೀಕರಣದ ಸಂಖ್ಯಾ ಏಕೀಕರಣದಲ್ಲಿ ನಿಜವಾಗಿಯೂ ಹೆಚ್ಚು ಮಾಡಲು ಇಲ್ಲ ಆದ್ದರಿಂದ ಈ ಉಪನ್ಯಾಸವನ್ನು 3 ಆಯಾಮದ ಶ್ರೋಡಿಂಗರ್Schrödinger ಸಮೀಕರಣವನ್ನು ಗೋಳಾಕಾರದ ಸಮ್ಮಿತೀಯ ಸಾಮರ್ಥ್ಯಗಳಿಗಾಗಿ ಪರಿಹರಿಸುವುದು veffrll122mr2V ನೊಂದಿಗೆ ಒಂದು ಆಯಾಮದ ಶ್ರೋಡಿಂಗರ್Schrödinger ಸಮೀಕರಣವನ್ನು ಪರಿಹರಿಸಿದಂತೆ ತದನಂತರ ತಂತ್ರ ಸಂಖ್ಯಾತ್ಮಕ ತಂತ್ರ ಆದ್ದರಿಂದ ನಿಖರವಾಗಿ 1 ಆಯಾಮದ ಶ್ರೋಡಿಂಗರ್Schrödinger ಸಮೀಕರಣದಂತೆಯೇ ಈ ಉಪನ್ಯಾಸದಲ್ಲಿ ನಾನು ಚರ್ಚಿಸಿದ್ದೇನೆ ಆದ್ದರಿಂದ ಮುಂದಿನ ಉಪನ್ಯಾಸದಿಂದ ಗೋಳಾಕಾರದ ಸಮ್ಮಿತೀಯ ಸಾಮರ್ಥ್ಯಗಳಿಗಾಗಿ ಶ್ರೋಡಿಂಗರ್Schrödinger ಸಮೀಕರಣದ ಪರಿಹಾರದ ನಮ್ಮ ಚರ್ಚೆಯನ್ನು ಇದು ಮೂಲತಃ ಮುಕ್ತಾಯಗೊಳಿಸುತ್ತದೆ ನಾನು ಉಚಿತ ಎಲೆಕ್ಟ್ರಾನ್ ಬೆಳಕು ಇರುವ ಇನ್ನೊಂದು ವ್ಯವಸ್ಥೆಯ ಮೇಲೆ ಕೇಂದ್ರೀಕರಿಸಲಿದ್ದೇನೆ ಆದರೆ ಈಗ ನಾವು ಆವರ್ತಕ ಸಾಮರ್ಥ್ಯಗಳನ್ನು ಹೊಂದಿದ್ದೇವೆ ಮತ್ತು ಆದ್ದರಿಂದ ಆ ಪರಿಹಾರವು ಉಚಿತ ಎಲೆಕ್ಟ್ರಾನ್ ದ್ರಾವಣಗಳಿಂದ ಸ್ವಲ್ಪ ಭಿನ್ನವಾಗಿದೆ ಮತ್ತು ಬ್ಯಾಂಡ್ಗಳಿಗೆ ಕಾರಣವಾಗುತ್ತದೆ